ಇನ್ನು ನಾವು ಸುಧಾರಿತ ಸಂಖ್ಯಾ ಏಕೀಕರಣದ ಮೂರನೇ ಅಧ್ಯಾಯಕ್ಕೆ ಮುಂದುವರೆಯೋಣ ಗಣಿತದಲ್ಲಿ ಕೆಲವು ಬುದ್ದಿವಂತ ವಿಷಯಗಳಿವೆ ಗೌಸ್ಗೆ ಧನ್ಯವಾದ ನೀಡಬೇಕು ಏಕೆಂದರೆ ಅವರು 2 N 1 ಗೆ ಹತ್ತಿರವಿರುವ ಸಮರ್ಥ ಉತ್ತರವನ್ನು ನಿಖರವಾಗಿ ನೀಡಬಲ್ಲರು ಅದೇ N ಬಿಂದುಗಳನ್ನು ಇಟ್ಟುಕೊಂಡು ಇದು ಅಸಾಧ್ಯವೆಂದು ತೋರುತ್ತದೆ ಅದು ಹೇಗೆ ಸಾಧ್ಯ ಅನ್ನೋದನ್ನು ಮುಂದಿನ ಕೆಲವು ಸ್ಲೈಡ್ಗಳಲ್ಲಿ ನೋಡೋಣ ಅದೇ N ಪಾಯಿಂಟ್ಗಳನ್ನು ಸರಿಯಾಗಿ ಇಟ್ಟುಕೊಂಡು 2 N 1 ಆರ್ಡರ್ ನ ನಿಖರತೆಯನ್ನು ನಾವು ಹೇಗೆ ಪಡೆಯಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲಿದ್ದೇವೆ ನಾವು ಹಂತ ಹಂತವಾಗಿ ಅದರ ಮೂಲಕ ಹೋಗೋಣ ಇಲ್ಲಿಯವರೆಗೆ ಅರ್ಥ ಆಗಿದೆ ಎಂದು ತಿಳಿದಿದ್ದೇನೆ ಈ ಫಂಕ್ಷನ್ ನ ವಿಶ್ಲೇಷಣಾತ್ಮಕ ಏಕೀಕರಣ ನನಗೆ ತಿಳಿದಿಲ್ಲದಿದ್ದಾಗ ಒಂದು ಫಂಕ್ಷನ್ ನ ಅವಿಭಾಜ್ಯವನ್ನು ಸಾಧ್ಯವಾದಷ್ಟು ನಿಖರವಾಗಿ ಕಂಡುಹಿಡಿಯುವುದು ನನ್ನ ಉದ್ದೇಶವಾಗಿದೆ ಈಗ ಆಂತರಿಕ ಉತ್ಪನ್ನ ಎಂಬುದು ಒಂದು ಇದೆ ನಾನು ನಿಮಗೆ ಎರಡು ವಾಹಕಗಳನ್ನು ನೀಡಿದರೆಅದನ್ನು a ಮತ್ತು b ಎಂದು ಹೇಳಿ ಅವುಗಳ ನಡುವೆ ಕೋನ ಥೀಟಾದೊಂದಿಗೆ ಈ ಎರಡು ವಾಹಕಗಳ ಆಂತರಿಕ ಉತ್ಪನ್ನವು ತಿಳಿದಿದೆ ನೀವು ಅದನ್ನು ಏನು ಎಂದು ಬರೆಯುತ್ತೀರಿ ವಿದ್ಯಾರ್ಥಿ ಅಲ್ಲವೇ ರೇಖೀಯ ಬೀಜಗಣಿತದ ಭಾಷೆಯಲ್ಲಿ ನಾನು ಇದನ್ನು ಎಂದು ಬರೆಯುತ್ತೇನೆ ವಾಹಕಗಳ ಭಾಷೆಯಲ್ಲಿ ನಾನು ಇದನ್ನು ಬರೆದರೆ ಎರಡೂ ಒಂದೇ ಅರ್ಥ ನೀಡುತ್ತದೆ ಈಗ ಇದು ವಾಹಕಗಳ ಆಂತರಿಕ ಉತ್ಪನ್ನದ ಬಗ್ಗೆ ಈ ಫಂಕ್ಷನ್ ಗಳ ಆಂತರಿಕ ಉತ್ಪನ್ನಗಳನ್ನು ನಾವು ಹೇಗೆ ತೆಗೆದುಕೊಳ್ಳುತ್ತೇವೆ ಈ ಪರಿಕಲ್ಪನೆ ನಮಗೆ ಮುಂದೆ ಬೇಕಾಗಿದೆ ಡಾಟ್ ಉತ್ಪನ್ನ ಅಂಶ ಇದು ಒಂದು ಅವಿಭಾಜ್ಯಕ್ಕೆ ಸಾಮಾನ್ಯೀಕರಿಸುತ್ತದೆ ಇಂಟೆಗ್ರಲ್ ಆದ್ದರಿಂದ ನಾನು ಎರಡು ಫಂಕ್ಷನ್ ಗಳನ್ನು ಮತ್ತು ಹೇಳಿದರೆ ಅವಗಳ ಉತ್ಪನ್ನವನ್ನು ನಾನು ಬಯಸುತ್ತೇನೆ ಅದರ ಚಿಹ್ನೆಗಳು ಮತ್ತು ಅದರ ಮೌಲ್ಯವನ್ನು ನೀಡಲಾಗುತ್ತದೆ ಒಂದು ಸರಿ ಆದ್ದರಿಂದ ವಾಹಕಗಳ ಆಂತರಿಕ ಉತ್ಪನ್ನದ ಸಂದರ್ಭದಲ್ಲಿ ನೀವು ಆಂತರಿಕ ಉತ್ಪನ್ನವನ್ನು ಹೊಂದಬಹುದು ಶೂನ್ಯೇತರ ಎರಡು ವಾಹಕಗಳ ಆಂತರಿಕ ಉತ್ಪನ್ನವನ್ನು ನಾನು ಕೇಳಿದರೆ ಅದು 0 ಎಂದು ಭಾವಿಸೋಣ ಅದು ನಿಮಗೆ ಏನು ಹೇಳುತ್ತದೆ ಅವುಗಳ ವಾಹಕಗಳು ಪರಸ್ಪರ ಬಲಕ್ಕೆ ಲಂಬವಾಗಿರುತ್ತವೆ ಆದ್ದರಿಂದ ಎರಡು ವಾಹಕಗಳು ಶೂನ್ಯೇತರವಾಗಿದ್ದಾಗ ಆಂತರಿಕ ಉತ್ಪನ್ನ 0 ಎಂದರೆ ವಾಹಕಗಳು ಪರಸ್ಪರ ಆರ್ಥೋಗೋನಲ್ ಆಗಿರುತ್ತವೆ ಶೂನ್ಯೇತರ ಎರಡು ಫಂಕ್ಷನ್ಗಳು ಆಂತರಿಕ ಉತ್ಪನ್ನ 0 ಅನ್ನು ಹೊಂದಿವೆ ಎಂದು ನಾನು ನಿಮಗೆ ತಿಳಿಸಿದರೆ ಅದೇ ಪರಿಭಾಷೆ ಅನ್ವಯಿಸುತ್ತದೆ ಈ ಎರಡು ಫಂಕ್ಷನ್ಗಳು ಪರಸ್ಪರ ಆರ್ಥೋಗೋನಲ್ ಎಂದು ನಾವು ಹೇಳುತ್ತೇವೆ ಇದ್ದರೆ f ಮತ್ತು g ಆರ್ಥೋಗೋನಲ್ ಆಗಿದೆ ನೀವು ಇನ್ನು ಮುಂದೆ ಅದನ್ನು ಸ್ಪೇಸ್ ನಲ್ಲಿ ಎರಡು ಬಾಣಗಳಂತೆ ನೋಡಲಾಗುವುದಿಲ್ಲ ಆದರೆ ಅದು ಕೆಲವು ಅಮೂರ್ತತೆಗೆ ನೀವು ಪಾವತಿಸುತ್ತಿರುವ ಬೆಲೆ ಈಗ ನೀವು ವಾಹಕಗಳಿಂದ ಫಂಕ್ಷನ್ಗಳಿಗೆ ಡಾಟ್ ಉತ್ಪನ್ನದ ಕಲ್ಪನೆಯನ್ನು ಅಮೂರ್ತಗೊಳಿಸಿದ್ದೀರಿ ಮತ್ತು ನೀವು ಈಗ ಆರ್ಥೋಗೊನಾಲಿಟಿ ಬಗ್ಗೆ ಸರಿಯಾಗಿ ಮಾತನಾಡಬಹುದು ನಾವು ಈಗ ಚರ್ಚಿಸುತ್ತಿರುವ ಗೌಸಿಯನ್ ಕ್ವಾಡ್ರೇಚರ್ ಎಂದು ಕರೆಯಲ್ಪಡುವ ಇದು N ಆರ್ಡರ್ ನ ಬಹುಪದವನ್ನು ನಿರ್ಮಿಸಿ ಎಂದು ಹೇಳುವ ಮೂಲಕ ಪ್ರಾರಂಭವಾಗುತ್ತದೆ ಅದು N ಗಿಂತ ಕಡಿಮೆ ಇರುವ ಎಲ್ಲಾ ಬಹುಪದಗಳಿಗೆ ಆರ್ಥೋಗೋನಲ್ ಆಗಿರುತ್ತದೆ ಆದ್ದರಿಂದಈ k ಗರಿಷ್ಠ N 1 ಎಂಬ ಸೂಚನೆ ನೀವು k ಅನ್ನು 0 ಗೆ ಸಮನಾಗಿ ತೆಗೆದುಕೊಳ್ಳಿ ಅಂದರೆ ಸರಾಸರಿ 0 ನಂತರ ನಾನು ಅನ್ನು ತೆಗೆದುಕೊಳ್ಳುತ್ತೇನೆ ನೀವು N ನ ಆರ್ಡರ್ ಇರುವ ಬಹುಪದವನ್ನು ನಿರ್ಮಿಸಬೇಕು ಅದು ಎಲ್ಲಾ ಕಡಿಮೆ ಆರ್ಡರ್ ಗಳ ಬಹುಪದಗಳಿಗೆ ಆರ್ಥೋಗೋನಲ್ ಆಗಿರುತ್ತದೆ ನೀವು ಇದನ್ನು ಹೇಗೆ ಮಾಡುತ್ತೀರಿ ಇದಕ್ಕೆ ನಾವು ಮತ್ತೆ ಹಿಂದಿರುಗಿ ನೋಡಬೇಕು ಹೇಗೆ ವೆಕ್ಟರ್ಗಳೊಂದಿಗೆ ನಾವು ಈ ಪ್ರಕ್ರಿಯೆಯನ್ನು ಮಾಡಿದ್ದೇವು ಎಂದು ನೋಡುವುದಕ್ಕೆ ಊಹಿಸಿಕೊಳ್ಳಿ ನಾನು ನಿಮಗೆ ಈ ರೀತಿಯ ವೆಕ್ಟರ್ಗಳನ್ನು ನೀಡಿದ್ದೇನೆ ಅದು 3D ಜಾಗದಲ್ಲಿ ಹೇಳೋಣ ಇವುಗಳು 3 ವಾಹಕಗಳು ಆಗಿವೆ ಅದರಲ್ಲಿ 3 ಆಯಾಮದ ಸ್ಥಳ ಮತ್ತು ಈ 3 ವಾಹಕಗಳನ್ನು ನೀಡಿದರೆ ನೀವು 3 ವಾಹಕಗಳ ಗುಂಪನ್ನು ನಿರ್ಮಿಸಬಹುದೇ ಹೌದು ನೀವು ಅದನ್ನು ಮಾಡಬಹುದು ಗ್ರಾಂ ಸ್ಮಿತ್ ಪ್ರಕ್ರಿಯೆ ಗ್ರಾಮ್ ಸ್ಮಿತ್ ಪ್ರಕ್ರಿಯೆಯು ನೀವು ಇಲ್ಲಿ ಅನುಸರಿಸಬೇಕಾದದ್ದು ನೀವು ಒಂದು ವೆಕ್ಟರ್ ಅನ್ನು ತೆಗೆದುಕೊಳ್ಳಿ ಮೊದಲ ವೆಕ್ಟರ್ ಎರಡನೇ ವೇಕ್ಟರ್ ನಾ ಭಾಗವನ್ನು ಮೊದಲ ವೆಕ್ಟರ್ ಉದ್ದಕ್ಕೂ ಕಳೆಯಿರಿ ನೀವು ಮುಂದಿನ ವೆಕ್ಟರ್ ಅನ್ನು ಪಡೆಯುತ್ತೀರಿ ಮತ್ತು ನೀವು ಈ ಪ್ರಕ್ರಿಯೆಯನ್ನು N ಹಂತಗಳಲ್ಲಿ ಪುನರಾವರ್ತಿಸಿ ನೀವು N ಆರ್ಥೋಗೋನಲ್ ಆಗಿರುವ ವಾಹಕಗಳನ್ನು ಪಡೆಯುತ್ತೀರಿ ರೇಖೀಯ ಬೀಜಗಣಿತವನ್ನು ಮಾಡದಿರುವವರು ನೀವು ಗ್ರಾಮ್ ಸ್ಮಿತ್ನ ಈ ಪರಿಕಲ್ಪನೆಯನ್ನು ಪರಿಷ್ಕರಿಸಬಹುದು ಅದೇ ಪ್ರಕ್ರಿಯೆಗಳನ್ನು ನಾನು ಫಂಕ್ಷನ್ಗಳಿಗೆ ಅನ್ವಯಿಸಬಹುದು ಏಕೆಂದರೆ ಡಾಟ್ ಉತ್ಪನ್ನ ಆರ್ಥೋಗೊನಾಲಿಟಿ ಎಂಬ ಪರಿಕಲ್ಪನೆಯು ಫಂಕ್ಷನ್ಗಳಿಗೆ ಸರಿಯಾಗಿರುತ್ತದೆ ಆದ್ದರಿಂದ ನಾನು ಈ ಎಲ್ಲದರೊಂದಿಗೆ ಪ್ರಾರಂಭಿಸಬಹುದು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಮತ್ತು ನಾನು ನಿಮಗೆ 1 ರಿಂದ 1 ರ ಮಧ್ಯಂತರವನ್ನು ನೀಡುತ್ತೇನೆ ಎಂದು ಕಾರ್ಯವು 1 ಆಗಿದೆ ಎಂದು ಹೇಳಿದರೆ ಮತ್ತು ಈ ಎರಡು ಫಂಕ್ಷನ್ ಗಳು ಪರಸ್ಪರ ಆರ್ಥೋಗೋನಲ್ ಆಗಿರುವುದು ನಾವು ಕಂಡುಹಿಡಿಯೋಣ ನಾನು ಇದನ್ನು ಮಾಡಿದರೆ ಮತ್ತು ಇದರ ಉತ್ತರವೇನು ವಿದ್ಯಾರ್ಥಿ 23 ಈ ಎರಡು ಫಂಕ್ಷನ್ಗಳು ಪರಸ್ಪರ ಆರ್ಥೋಗೋನಲ್ ಅಲ್ಲ ಆದರೆ ಈ ಗ್ರಾಮ್ ಸ್ಮಿತ್ ಪ್ರಕ್ರಿಯೆಯನ್ನು ಅನ್ವಯಿಸಲು ಯಾವುದೇ ಸಮಸ್ಯೆ ಇಲ್ಲ ಮತ್ತು ನಾನು ಬಹುಸಂಖ್ಯೆಯ ಫಂಕ್ಷನ್ಗಳ ಒಂದು ಗುಂಪಿಗೆ ಬರಬಹುದು ಅದು ಪರಸ್ಪರ ಆರ್ಥೋಗೋನಲ್ ಆಗಿರುತ್ತದೆ ಈ ಬಹುಪದಗಳಿಗೆ ಬಹಳ ಒಳ್ಳೆಯ ಹೆಸರು ಇದೆ ಆರ್ಥೋಗೊನಲೈಸೇಶನ್ ನಂತರ ನೀವು ಪಡೆಯುವ ಈ ಬಹುಪದಗಳನ್ನು ಲೆಜೆಂಡ್ರೆ ಬಹುಪದಗಳು ಎಂದು ಕರೆಯಲಾಗುತ್ತದೆ ವಿಭಿನ್ನ ವಿಭಿನ್ನ ಹೆಸರುಗಳು ಮತ್ತು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ಆರ್ಥೋಗೋನಲ್ ಬಹುಪದಗಳ ಸಂಪೂರ್ಣ ಕುಟುಂಬವಿದೆ ಒಂದೇ ರೀತಿಯ ಫಂಕ್ಷನ್ ಗಳ ನಡುವೆ ಆರ್ಥೋಗೊನಾಲಿಟಿ ಒಂದೇ ಆಗಿದೆ ಎಂಬುದು ಇದರ ಕಲ್ಪನೆ ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿದೆ ಹಂತ 1 ರ ನಮ್ಮ ಸಾರಾಂಶವೇನು ಎಂದರೆ ನಾನು ಆರ್ಥೋಗೋನಲ್ ಆಗಿರುವ ಬಹುಪದಗಳ ಗುಂಪನ್ನು ನಿರ್ಮಿಸಿದ್ದೇನೆ ನನ್ನ N ಅನ್ನು ನಾನು ಸರಿಪಡಿಸಿ ಅನ್ನು ರಚಿಸಿದ್ದೇನೆ ಇದು ಎಲ್ಲಾ x ಗೆ ಆರ್ಥೋಗೋನಲ್ ಆಗಿದೆ ಮತ್ತು ಈಗ ಅದನ್ನು ಹೇಗೆ ಬಳಸಲಾಗುವುದು ಅದನ್ನು ತಿಳಿಯಲು 2 ನೇ ಹಂತಕ್ಕೆ ಹೋಗೋಣ ಎನಾದರು ಪ್ರಶ್ನೆಗಳು ಎಲ್ಲಾ ಸರಿಯಾಗಿ ಅರ್ಥವಾಗಿದೆ ಅಲ್ಲವೇ ಈಗ ೨ ನೇ ಹಂತ ಈ ಬಹುಪದ ಫಂಕ್ಷನ್ ನ ಬೇರುಗಳು ಯಾವುವು ನಾನು ಒಂದು ನಿರ್ದಿಷ್ಟವಾದ ಪ್ರಶ್ನೆಯನ್ನು ಕೇಳುತ್ತಿಲ್ಲ ಈ Nth ಆರ್ಡರ್ ನ ಬಹುಪದದಲ್ಲಿ ಎಷ್ಟು ಬೇರುಗಳಿವೆ ಎಂದು ನಾನು ಕೇಳುತ್ತಿದ್ದೇನೆ ಮೊದಲ ಆರ್ಡರ್ ನ ಬಹುಪದ ನೀವು ಎಷ್ಟು ಬೇರುಗಳನ್ನು ಅಥವಾ ಸೊನ್ನೆಗಳನ್ನು ಶೂನ್ಯ ಎಂದು ಕರೆಯುತ್ತೀರಿ ಅದು ಎಷ್ಟು ಬೇರುಗಳನ್ನು ಹೊಂದಿದೆ ವಿದ್ಯಾರ್ಥಿ ಗರಿಷ್ಠ N ಗರಿಷ್ಠ N ಅಲ್ಲ ಇಲ್ಲಿ N ಬೇರುಗಳನ್ನು ಸಹ ಪುನರಾವರ್ತಿಸಬಹುದು ಅನ್ನು ಎರಡು ಬಾರಿ ಸರಿಯಾಗಿ ಪುನರಾವರ್ತಿಸಲಾಗಿದೆ ಆದ್ದರಿಂದ N ಬೇರುಗಳಿವೆ ಬೇರುಗಳೆಂದರೆ ಇಲ್ಲಿ ನನ್ನ ಮಾತಿನ ಅರ್ಥ ಫಂಕ್ಷನ್ ಗಳು 0 ಗೆ ಹೋಗುವ ಸ್ಥಳಗಳು ಅಂದರೆ ಸಂಖ್ಯಾತ್ಮಕ ವಿಶ್ಲೇಷಣೆಯಲ್ಲಿ ಒಂದು ಉತ್ತಮವಾದ ಪ್ರಮೇಯವಿದೆ ಅದನ್ನು ನಾವು ಇಲ್ಲಿ ಸಾಬೀತುಪಡಿಸುವುದಿಲ್ಲ ಆದರೆ ಆರ್ಥೋಗೋನಲ್ ಬಹುಪದಗಳಿಗೆ ಬೇರುಗಳು ಯಾವಾಗಲೂ ನೈಜ ಮತ್ತು ವಿಭಿನ್ನವಾಗಿವೆ ಎಂದು ಹೇಳುತ್ತೇವೆ ಆರ್ಥೋಗೋನಲ್ ನೈಜ ಮತ್ತು ವಿಭಿನ್ನ ಬೇರುಗಳಿಗಾಗಿ ಈ ಚರ್ಚೆ ಎಲ್ಲಿಗೆ ಹೋಗುತ್ತಿದೆ ಎಂದು ನಿಮ್ಮಲ್ಲಿ ಕೆಲವರು ಆಶ್ಚರ್ಯ ಪಡುತ್ತಿರಬಹುದು ಅದನ್ನು ತಿಳಿದುಕೊಳ್ಳುವ ಹತ್ತಿರಕ್ಕೆ ತರಲು ಪ್ರಯತ್ನಿಸೋಣ ನಿನಪಿರಲಿ ನಮ್ಮ ಫಂಕ್ಷನ್ ಬಹುಪದೀಯವಲ್ಲ ಇದು ಕೆಲವು ಸಾಮಾನ್ಯ ಫಂಕ್ಷನ್ ಆಗಿದೆ ಈಗ ನಾವು ಆಸಕ್ತಿದಾಯಕವಾದದನ್ನು ಪ್ರಯತ್ನಿಸಲು ಬಯಸೋಣ ಅದನ್ನು 2 N 1 ರ ಆರ್ಡರ್ ನ ಬಹುಪದದ ಮೂಲಕ ಅಂದಾಜು ಮಾಡಲು ಪ್ರಯತ್ನಿಸೋಣ ನಾವು ನೇರವಾಗಿ ಉದಾಹರಣೆಗೆ ನೇರವಾಗಿ ಹೋಗೋಣ ಇಲ್ಲಿ ಈ ಉದಾಹರಣೆಯು ಆರ್ಡರ್ 3 ಘನ ಬಹುಪದದ ಬಹುಪದವಾಗಿದೆ ದಿನೊಮಿನಾಟೋರ್ ೨ ನೇ ಆರ್ಡರ್ ನ ಬಹುಪದ ಆಗಿದೆ ಇದನ್ನು ತರ್ಕಬದ್ಧ ಕಾರ್ಯಗಳ ಯೂಕ್ಲಿಡಿಯನ್ ವಿಭಾಗ ಎಂದು ಕರೆಯಲಾಗುತ್ತದೆ ನಾನು ಈ ವಿಭಾಗವನ್ನು ಮಾಡಿದರೆ ಇದು ಆರ್ಡರ್ 2 ಇದು ಆರ್ಡರ್ 3 ಅಂಶವು ಆರ್ಡರ್ 1 ಆಗಿರುತ್ತದೆ ಉಳಿದದ್ದು ವಿದ್ಯಾರ್ಥಿ 1 ಈ ಸಂದರ್ಭದಲ್ಲಿ 1 ನಾನು ಅದೇ ವಿಷಯ ಇಲ್ಲಿ ಅನ್ವಯಿಸುತ್ತೇನೆ ಮತ್ತು ಪಡೆಯುತ್ತೇನೆ ಜೊತೆಗೆ ನನ್ನ ಬಳಿ ಸ್ವಲ್ಪ ಉಳಿದಿದೆ ಆದರೆ ಮತ್ತು ಗಳ ವಿಷೇಹ ಪ್ರಾಪರ್ಟಿ ಏನು q ಮತ್ತು r ನ ಆರ್ಡರ್ ಏನು ವಿದ್ಯಾರ್ಥಿ N 1 N 1 ಏಕೆಂದರೆ ನಾನು N ಆರ್ಡರ್ ನ ಬಹುಪದದಿಂದ ಭಾಗಿಸಿದ್ದೇನೆ ಮತ್ತು 2 N 1 ಆರ್ಡರ್ ಫಂಕ್ಷನ್ ನ ಅಂದಾಜು ಬಯಸುತ್ತೇನೆ ನೀವು ಏನು ಮಾಡಬಹುದಾದ ಎಂದರೆ q N 1 ಆರ್ಡರ್ ನಲ್ಲಿ ಇರುವುದರಿಂದ N ಗಿಂತ ಕಡಿಮೆ ಆರ್ಡರ್ ಅನ್ನು ಉಪಯೋಗಿಸಿ ಹಾಗಾಗಿ ನಾನು ಈ ಸೂತ್ರವನ್ನು ಇಲ್ಲಿ ತೆರೆದರೆ ನನಗೆ ಸಿಗುತ್ತದೆ ಅದು 2 N 1 ಅಂದಾಜು ಆರ್ಡರ್ ಹೊಂದಿದೆ ಇದು ನಿಮ್ಮ ಯೂಕ್ಲಿಡಿಯನ್ ವಿಭಾಗ ಆಗಿದೆ ಈಗ ಮುಂದಿನದು ಏನು ಇರಬಹುದು ಎಂದು ನೀವು ಭಾವಿಸುತ್ತೀರಿ ದಿನೊಮಿನೆಟೊರ್ ಅನ್ನು ತೆಗೆದುಹಾಕಲಾಗಿದೆ ಹೌದು ದಿನೊಮಿನೆಟೊರ್ ಸರಿಯಾಗಿ ತೆಗೆದುಹಾಕಿದ್ದೇನೆ ನಾನು ಇಲ್ಲಿ ಈ ಎಕ್ಸ್ಪ್ರೆಶನ್ ನಲ್ಲಿ ಅನ್ನು ಎರಡೂ ಬದಿಗಳಲ್ಲಿ ಗುಣಿಸಿದ್ದೇನೆ ಆದ್ದರಿಂದ ನನ್ನಲ್ಲಿ ಒಂದು ಬಾಗಲಬ್ದವಿದೆ ಮತ್ತು ಇಲ್ಲಿ ಒಂದು ಶೇಷ ಉಳಿದಿದೆ ನಮ್ಮ ಅಂತಿಮ ಉದ್ದೇಶ ಏನು ವಿದ್ಯಾರ್ಥಿ ಸಂಯೋಜಿಸುವುದು ಫಂಕ್ಷನ್ ಅನ್ನು ಸರಿಯಾಗಿ ಸಂಯೋಜಿಸುವುದು ನಾವು ಕುಶಲತೆಯಿಂದ ನೋಡುತ್ತಿರುವ ಕೆಲವು ಕೆಲಸಗಳನ್ನು ಮಾಡಿದ್ದೇವೆ ಮುಂದಿನದನ್ನು ಸಂಯೋಜಿಸಲು ಪ್ರಯತ್ನಿಸುತ್ತೇವೆ ಮತ್ತು ಏನಾಗುತ್ತದೆ ಎಂದು ನೋಡೋಣ 4 ನೇ ಹಂತವಾಗಿ ನಾವು ಈ ಎಕ್ಸ್ಪ್ರೆಶನ್ ನ ಎರಡೂ ಬದಿಗಳಲ್ಲಿ ಸಂಯೋಜಿಸಲು ಹೋಗುತ್ತೇವೆ ನಾನು ಈ ಇಡೀ ವಿಷಯವನ್ನು ಸಂಯೋಜಿಸಲು ಹೋಗುತ್ತೇನೆ ಇವು ಎಂದಿಗೂ ಅನಿರ್ದಿಷ್ಟ ಅವಿಭಾಜ್ಯಗಳಲ್ಲ ಎಂದು ನೆನಪಿಡಿ ಇವು ಯಾವಾಗಲೂ ಖಚಿತವಾದ ಅವಿಭಾಜ್ಯಗಳಾಗಿವೆ ನಾವು ನಿರ್ದಿಷ್ಟ ಅವಿಭಾಜ್ಯಗಳ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಮೊದಲ ಪದವನ್ನು ನೋಡೋಣ ನಾನು ಇದನ್ನು ಸಂಯೋಜಿಸಿದಾಗ ಉತ್ತರ ಏನು ಎಂದು ನೀವು ಹೇಳಬಲ್ಲಿರಾ ಉತ್ತರ 0 ಆಗಿರಬೇಕು ಏಕೆಂದರೆ ಬಹುಪದವಾಗಿದೆ ಇದರ ಆರ್ಡರ್ ವಿದ್ಯಾರ್ಥಿ N 1 N 1 ಸರಿ ನಾನು ಇದನ್ನು ಈ ರೀತಿ ಬರೆಯಬಹುದಿತ್ತು ಮತ್ತು ಏನಾಗುತ್ತಿದೆ ಎಂದರೆ P N x ಇಂದ ಗುಣಿಸಿ ಮತ್ತು ಸಂಯೋಜಿಸಲಾಗುತ್ತಿದೆ ಆದರೆ s ಇವುಗಳನ್ನು ನಾವು ಹೇಗೆ ನಿರ್ಮಿಸಿದ್ದೇವೆ ವಿದ್ಯಾರ್ಥಿ ಆರ್ಥೋಗೋನಲ್ ಪ್ರತಿ ಡಿಗ್ರಿಗೂ ಆರ್ಥೋಗೋನಲ್ ಇರುವ ರೀತಿ ಇದಕ್ಕೆ ಆರ್ಥೋಗೋನಲ್ ಆಗಿದೆ ಇದಕ್ಕೂ ಮತ್ತು ಇವೆಲ್ಲದಕ್ಕೂ ಸಹ ಆದ್ದರಿಂದ ಈ ಏಕೀಕರಣವು ಮೊದಲ ಪದ 0 ಕ್ಕೆ ಹೋಗುತ್ತದೆ ನಾನು ಈ ಅವಿಭಾಜ್ಯಗಳೊಂದಿಗೆ ಉಳಿದಿದ್ದೇನೆ ನಾನು ಪದವನ್ನು ಇನ್ನು ಮುಂದೆ ಸರಳೀಕರಿಸಲು ಸಾಧ್ಯವಿಲ್ಲ ಅದು ಎನ್ 1 ಆರ್ಡರ್ನಲ್ಲಿದೆ ಆದರೆ ಅದು ಸರಿಯಾಗಿದೆ ನಾನು ಬೇರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಆದರೆ ನಮ್ಮೊಂದಿಗೆ ಇರುವುದು ಏನು ನಮ್ಮಲ್ಲಿ N ಪಾಯಿಂಟ್ಗಳಿವೆ ಅದರಲ್ಲಿ ನನ್ನ ಫಂಕ್ಷನ್ ಗಳನ್ನು ಸರಿಯಾಗಿ ಮೌಲ್ಯಮಾಪನ ಮಾಡುವ ಸಾಧ್ಯತೆಯಿದೆ ನಾನು ಆ N ಪಾಯಿಂಟ್ಗಳನ್ನು ಬಳಸಲು ಬಯಸುತ್ತೇನೆ ಎಂದು ಭಾವಿಸೋಣ ನಾವು ಇದನ್ನು ಈಗಾಗಲೇ ಕಲಿತದ್ದಕ್ಕೆ ಅನುಗುಣವಾಗಿ ಇನ್ನಷ್ಟು ಸರಳಗೊಳಿಸಬಹುದೇ ಇದಕ್ಕಾಗಿ ನಾನು ಲಾಗ್ರೇಂಜ್ ಬಹುಪದವನ್ನು ನಿರ್ಮಿಸಬಹುದೇ ನಾನು ಸರಿಯಾಗಿ ಹೇಳಬಲ್ಲೆ ಏಕೆಂದರೆ ನನ್ನ ಬಳಿ ಎಕ್ಸ್ಪ್ರೆಶನ್ ಇದೆ ನನಗೆ q ತಿಳಿದಿದೆ ನನಗೆ p ತಿಳಿದಿದೆಹಾಗೂ ನನಗೆ r ತಿಳಿದಿದೆ ನನಗೆ ಸಹ ತಿಳಿದಿದೆ ಒಂದುN 1 ಡಿಗ್ರಿ ಯ ಬಹುಪದವಾಗಿದೆ ನಾವು ಮೊದಲು ಚರ್ಚಿಸಿದ ಲಾಗ್ರೇಂಜ್ ಬಹುಪದಗಳನ್ನು ನಾನು ಬಳಸಬಹುದು ಆದ್ದರಿಂದ ಈ ಎಕ್ಸ್ಪ್ರೆಶನ್ ಅನ್ನು ಸರಿಯಾಗಿ ಸಂಯೋಜಿಸಿ ಈ ಅವಿಭಾಜ್ಯ ಏನಾಗುತ್ತದೆ ತುಂಬಾ ಸರಳವಾಗಿದೆ ಇಲ್ಲಿ i 1 ರಿಂದ N ಗೆ ಸಮನಾಗಿರುತ್ತೇನೆ ಮೊದಲ ಪದ ಏನಾಗಿರಬಹುದು ನಾನು ಒಂದು ಫಂಕ್ಷನ್ r ಅನ್ನು ಸಂಯೋಜಿಸುತ್ತಿದ್ದೇನೆ ಎಂದು ಕೊಳ್ಳೋಣ ಮೊದಲ ಪದವು ನಾನು ಪಡೆದ ಏಕೀಕರಣ ಸೂತ್ರವಾಗಿದೆ ಲಾಗ್ರೇಂಜ್ ಬಹುಪದಗಳಿಗೆ ನಾನು ಪಡೆದ ಕ್ವಾಡ್ರೇಚರ್ ನಿಯಮ ಮೊದಲ ಪದವು r ಆಗಿರಬೇಕು ಇದರ ನಿಖರವಾಗಿ ಕ್ರಿಯೆಯ ಮೌಲ್ಯ ನಮಗೆ ಕೆಲವು ನೋಡ್ಗಳಲ್ಲಿ ಯಾವುದರೊಂದಿಗೆ ಗುಣಿಸಿದಾಗ ಸಿಗುತ್ತದೆ ವಿದ್ಯಾರ್ಥಿ ತೂಕಗಳೊಂದಿಗೆ ತೂಕ ತೂಕವು ಫಂಕ್ಷನ್ಗಳನ್ನು ಸರಿಯಾಗಿ ಅವಲಂಬಿಸಿರುವುದಿಲ್ಲ ಈ ತೂಕವನ್ನು ಮೊದಲೇ ಲೆಕ್ಕಾಚಾರ ಮಾಡಿ ಇದರಿಂದ ಪಡೆಯಲಾಗಿದೆ ಇದರಿಂದ ನಮ್ಮ ಸಮಯ ಉಳಿಯಿತು ನಾನು ಇದರ ಅವಿಭಾಜ್ಯವನ್ನು ಬಯಸುತ್ತೇನೆ ಮತ್ತು ನಾನು ಬೇರೆ ಯಾವುದಾದರೂ ಫಂಕ್ಷನ ನ ಮೌಲ್ಯದೊಂದಿಗೆ ಮಾತ್ರ ಉಳಿಸುತ್ತೇನೆ ನಾವು ಸ್ಥಳಗಳನ್ನು ನಿರ್ದಿಷ್ಟಪಡಿಸಿದ್ದೇವೆಯೇ ಇಲ್ಲ ಸರಿ ನಾವು ಅದನ್ನು ಸಾಮಾನ್ಯವಾಗಿ ಬಿಟ್ಟುಬಿಟ್ಟಿದ್ದೇವೆ ಈಗ ನಾವು ಹಂತ 5 ರ ತಂತ್ರಗಳ ಅಂತಿಮ ಕಾರ್ಡ್ ಅನ್ನು ಆಡೋಣ ಅಂದರೆ N ಪಾಯಿಂಟ್ಗಳನ್ನು ಮೂಲಗಳಾಗಿ ಆಯ್ಕೆಮಾಡಿದರೆ ಬಗ್ಗೆ ನಾನು ಏನು ಹೇಳಬಲ್ಲೆ ಅದರ ಮೌಲ್ಯವು ಯಾವುದಕ್ಕೆ ಸಮನಾಗಿರುತ್ತದೆ ಇದೀಗ ಅದು ಆಗಿರುತ್ತದೆ ಯಾಕೆಂದರೆ ಅದು ಮೂಲವಾಗಿದೆ ಇದನ್ನು ಮತ್ತು ಇದನ್ನು ಒಟ್ಟಿಗೆ ಸೇರಿಸುವುದು ಸಮಾನವಾಗಿರುತ್ತದೆ ಈಗ ನಾನು ಇದನ್ನು ಇಲ್ಲಿ ಬಳಸುತ್ತೇನೆ ಆದರೆ ನಾನು ಅನ್ನು ಇದರಲ್ಲಿ ಬದಲಾಯಿಸಬಹುದು ಇದು ಸಂಪೂರ್ಣ ವಿಷಯವಾಗಿತ್ತು ಮತ್ತು x ನ ಅಂದಾಜು ಆಗಿತ್ತು ಇದು ಹೀಗಾಗುತ್ತದೆ ಇದನ್ನು ಸರಿಸುಮಾರಾಗಿ ಪಡೆಯೋಣ ಹಾಗಾದರೆ ಇದು ಕ್ವಾಡ್ರೇಚರ್ ನಿಯಮದಂತೆ ಕಾಣಿಸುತ್ತದೆಯೇ ಇದು ಕ್ವಾಡ್ರೇಚರ್ ನಿಯಮದಂತೆ ತೋರುತ್ತಿದೆ ಯಾಕೆಂದರೆ ನೋಡ್ ಮೌಲ್ಯಗಳನ್ನು ನೀಡಬೇಕಾಗಿದೆ ತೂಕವನ್ನು ಸ್ವತಂತ್ರವಾಗಿ ಲೆಕ್ಕಹಾಕಲಾಗುತ್ತದೆ ನಾನು ಕ್ವಾಡ್ರೇಚರ್ ನಿಯಮವನ್ನು ಪಡೆಯಬೇಕಾಯಿತು ಏಕೆಂದರೆ ಗೌಸ್ ಮತ್ತು ಲೆಂಗೆಡ್ರೆ ಇಬ್ಬರ ತೀವ್ರ ಬುದ್ಧಿವಂತಿಕೆಯಿಂದಾಗಿ ಈಗ ಇಲ್ಲಿ ನೀವು ಗೌಸ್ ಲೆಂಗೆಡ್ರೆ ಕ್ವಾಡ್ರೇಚರ್ ನಿಯಮವನ್ನು ಹೊಂದಿದ್ದೀರಿ ಅದು 2 N 1 ನ ಆರ್ಡರ್ ಗೆ ನಿಖರವಾಗಿದೆ ಈ ಉತ್ತಮ ಫಲಿತಾಂಶವನ್ನು ಪಡೆಯಲು ನೀವು ಪಾವತಿಸಿದ ಬೆಲೆ ಏನು ನಾವು ಲೆಕ್ಕಾಚಾರ ಮಾಡಬೇಕು ಆದರೆ ಅದು 1 ಸಮಯದ ವ್ಯವಹಾರವಾಗಿದೆ ನಾನು ಬೇರೆ ಯಾವುದೇ ಬೆಲೆ ಅನ್ನು ಪಾವತಿಸಬೇಕಾಗಿ ಬರಬಹುದು ವಿದ್ಯಾರ್ಥಿಸರ್ N ನ ಮೌಲ್ಯವು ಇರುತ್ತದೆ N ನ ಮೌಲ್ಯವು ಎಷ್ಟು ಇರುತ್ತದೆ ವಿದ್ಯಾರ್ಥಿ ಹೆಚ್ಚು N ನ ಮೌಲ್ಯವು ಹೆಚ್ಚಿರುತ್ತದೆ N ನ ಯಾವುದೇ ಮೌಲ್ಯವು ನಿಮಗೆ ಬಿಟ್ಟಿಲ್ಲ ಫಂಕ್ಷನ್ ಗೆ ನನಗೆ 4 ಪಾಯಿಂಟ್ಗಳಲ್ಲಿ ಮಾತ್ರ ಪ್ರವೇಶವನ್ನು ಹೊಂದಿದ್ದೇನೆ ಎಂದು ಆದರೆ ಅನ್ನು ರಚಿಸಬೇಕಾಗುತ್ತದೆ ನಿಮಗೆ ಎಷ್ಟು ನಿಖರತೆ ಬೇಕು ಎಂಬುದು ನಿಮ್ಮ ಕೈಯಲ್ಲಿದೆ ಆದರೆ ನೀವು N ಗೆ ಸಮಾನವಾದ 4 ಅನ್ನು ಆರಿಸಿದಾಗ ನಿಮ್ಮ ಉತ್ತರವು ಯಾವ ಕ್ರಮಕ್ಕೆ ನಿಖರವಾಗಿದೆ ಆರ್ಡರ್ 2 ಎನ್ 1 ಗೆ ವಿದ್ಯಾರ್ಥಿ 7 7 ಹಿಂದಿನ ವಿಧಾನದಲ್ಲಿ ನಮ್ಮ ಉತ್ತರವು 3 ನೇ ಆರ್ಡರ್ ನ ವರೆಗೆ ಮಾತ್ರ ನಿಖರವಾಗಿತ್ತು N 4 ಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಈ ಮೊದಲು ನಾವು N ಪಾಯಿಂಟ್ಗಳೊಂದಿಗೆ ಹೇಳಿದ್ದನ್ನು ನಾನು N 1 ರ ಬಹುಪದಕ್ಕೆ ಹೊಂದಿಕೊಳ್ಳಬಲ್ಲೆ ನನ್ನ ಉತ್ತರವನ್ನು ನಾನು ನಿಮಗೆ N 4 ಕ್ಕೆ ಸಮನಾಗಿ ನೀಡಿದರೆ ನಿಮ್ಮ ಉತ್ತರವು ಅತ್ಯುತ್ತಮವಾಗಿ ನೀವು ಒಂದು ಘನ ಕಾರ್ಯವನ್ನು ಸಂಯೋಜಿಸಬಹುದು ಈಗ ನೀವು 4 ಪಾಯಿಂಟ್ ಗಳೊಂದಿಗೆ ಹೇಳುತ್ತಿದ್ದೀರಿ ನೀವು 7 ನೇ ಆರ್ಡರ್ ಬಹುಪದವನ್ನು ಮಾಡಬಹುದು ಎಂದು ನೀವು ಪಾವತಿಸಬೇಕಾದ ಬೆಲೆ ಏನೆಂದರೆ ಫಂಕ್ಷನ್ ಅನ್ನು ಎಲ್ಲಿ ಮೌಲ್ಯಮಾಪನ ಮಾಡಬೇಕೆಂಬುದರ ಬಗ್ಗೆ ನಿಮಗೆ ಆಯ್ಕೆ ಇರುವುದಿಲ್ಲ ಇಲ್ಲಿ ಅನ್ನು ನ ರೂಟ್ ಗಳಾಗಿ ನೀವು ಒತ್ತಾಯಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದೆ ಆದ್ದರಿಂದ ಅಂತರವನ್ನು h ಅಂತರದಲ್ಲಿ ಏಕರೂಪವಾಗಿ ಕತ್ತರಿಸುತ್ತೇನೆ ಎಂದು ನೀವು ಹೇಳಲು ಸಾಧ್ಯವಿಲ್ಲ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ನೀವು ಮೂಲವನ್ನು ಬಳಸಬೇಕಾಗುತ್ತದೆ ಇಲ್ಲದಿದ್ದರೆ ಪ್ರಾಪರ್ಟಿ ಸರಿ ಹೊಂದುವುದಿಲ್ಲ ಅದೇ ನೀವು ಪಾವತಿಸಬೇಕಾದ ಸಣ್ಣ ಬೆಲೆ ಈ ಗೌಸ್ ಲೆಂಗೆಡ್ರೆ ಕ್ವಾಡ್ರೆಚರ್ ನಿಯಮಗಳು ಸಂದರ್ಭದಲ್ಲಿ ಎರಡೂ ನಮತ್ತು ಇವುಗಳ ಲೆಕ್ಕಾಚಾರ ಮೊದಲೇ ಸಿದ್ಧಪಡಿಸಲಾಗಿರುತ್ತದೆ ಗಣಿತದ ಲೈಬ್ರರಿ ಗಳಿವೆ ಮ್ಯಾಟ್ಲ್ಯಾಬ್ ತನ್ನ ಸಿ ಅನ್ನು ಹೊಂದಿದೆ ಅದು ಅವುಗಳನ್ನು ಆಹ್ವಾನಿಸಿ ಅವರು ನಿಮಗೆ x ಮತ್ತು w ಗಳ ಗುಂಪನ್ನು ನೀಡುತ್ತಾರೆ ನಾವು ಈ ಕ್ವಾಡ್ರೇಚರ್ ನಿಯಮಗಳನ್ನು ಸಮಗ್ರ ಸಮೀಕರಣ ವಿಧಾನಗಳಲ್ಲಿ ವ್ಯಾಪಕವಾಗಿ ಬಳಸುತ್ತೇವೆ ನಾವು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ ಗೌಸಿಯನ್ ಕ್ವಾಡ್ರೇಚರ್ ಕಲ್ಪನೆಯನ್ನು ತಿಳಿಯಲು ನಾವು ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳುಣ ಮತ್ತು ನಾನು ತೆಗೆದುಕೊಂಡ ಉದಾಹರಣೆ ಒಂದು ಫಂಕ್ಷನ್ ಮತ್ತು ಮಧ್ಯಂತರ 1 ರಿಂದ 1 ಆಗಿದೆ ನಾನು ಬಯಸುವ ಕ್ವಾಡ್ರೇಚರ್ ನಿಯಮದ ಅಂಕಗಳು ಎಷ್ಟು ಎಂಬ ಆಯ್ಕೆ ಈಗ ನನ್ನದಾಗಿದೆ ಉದಾಹರಣೆಗೆ ಇದು ಮೊದಲ ಗೌಸ್ ಲೆಂಗೆಡ್ರೆ ಬಹುಪದ ಅಥವಾ ಲೆಂಗೆಡ್ರೆ ಬಹುಪದ ಇದು ಎರಡನೆಯದು ಮತ್ತು ಇದು ಇವುಗಳು ಪರಸ್ಪರ ಆರ್ಥೋಗೋನಲ್ ಆಗಿದ್ದಾರೆಯೇ ಎಂದು ನಮ್ಮ ತಿಳುವಳಿಕೆಯನ್ನು ಒಮ್ಮೆ ಪರೀಕ್ಷಿಸೋಣ ನಾನು ಮತ್ತು ಇದರ ಉತ್ಪನ್ನವನ್ನು ತೆಗೆದುಕೊಂಡರೆ ನಾನು ಪಡೆಯುತ್ತೇನೆ ಮತ್ತು ಇದು 0 ಎಂದು ನೀವು ನೋಡಬಹುದು ಮತ್ತು ತೆಗೆದುಕೊಂಡು ನಾನು ಏನು ಪಡೆಯಬಹುದು ಮತ್ತು ಇದು ಸಹ0 ಆಗಿರುತ್ತದೆ ಎಂದು ನೀವು ನೋಡಬಹುದು ಈ ಬಹುಪದಗಳು ನಿಜಕ್ಕೂ ಆರ್ಥೋಗೋನಲ್ ಎಂದು ನಮಗೆ ತೋರಿಸುತ್ತದೆ ಮತ್ತು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡುವುದರ ಮೂರು ವಿಭಿನ್ನ ವಿಧಾನಗಳನ್ನು ತಿಳಿಯೋಣ ನಾವು ಏನನ್ನು ಪಡೆಯಬೇಕೆಂದು ತಿಳಿಯಲು ನಿಖರವಾದ ಲೆಕ್ಕಾಚಾರವನ್ನು ತೆಗೆದುಕೊಳ್ಳಬಹುದು ಅಂದರೆ ಅವಿಭಾಜ್ಯ ಇದು ಬಹುಪದೀಯ ಫಂಕ್ಷನ್ ಆದ್ದರಿಂದ ಸಂಯೋಜಿಸಲು ಇದು ಕ್ಷುಲ್ಲಕವಾಗಿದೆ ಆದ್ದರಿಂದ ನಾನು ಪಡೆಯುತ್ತೇನೆ ನಾವು ಸ್ವಲ್ಪ ಹೆಚ್ಚು ಕಠಿಣ ಮೌಲ್ಯಮಾಪನವನ್ನು ಪ್ರಯತ್ನಿಸೋಣ ಆದರೆ ಟ್ರೆಪೆಜಾಯಿಡಲ್ ನಿಯಮ ವಿಸ್ತೃತ ಟ್ರೆಪೆಜಾಯಿಡಲ್ ನಿಯಮ ಕೆಳಮಟ್ಟದ ನಿಯಮವನ್ನು ಬಳಸುವುದು ಆದ್ದರಿಂದ ಇಲ್ಲಿ ಬಿಂದುಗಳ ನಡುವಿನ ಅಂತರವು 1 ರಿಂದ 1 ರ ನಡುವೆ 3 ಪಾಯಿಂಟ್ಗಳು ನಿಮ್ಮ h ಅಂತರವು ವಾಸ್ತವವಾಗಿ 1 ಕ್ಕೆ ಸಮನಾಗಿರುತ್ತದೆ 3 ಪಾಯಿಂಟ್ ಟ್ರೆಪೆಜಾಯಿಡಲ್ ನಿಯಮವು ಅನ್ನು ನನಗೆ ನೀಡುತ್ತದೆ ಇದು 5 ಕ್ಕೆ ಮೌಲ್ಯಮಾಪನ ಮಾಡುತ್ತದೆ ಟ್ರೆಪೆಜಾಯಿಡಲ್ ನಿಯಮವು ಈಗಾಗಲೇ ನಿಖರವಾದ ಉತ್ತರವನ್ನು ಅಂದಾಜು ಮಾಡಿ ಆಗಿದೆ ಮತ್ತು ನಿಜವಾದ ಉತ್ತರ 4 ಆಗಿರುವಾಗ ಅದು ದೊಡ್ಡ ಬದಲಾವಣೆಯಾಗಿದೆ 2 ಪಾಯಿಂಟ್ ಗಾಸ್ ಕ್ವಾಡ್ರೇಚರ್ ನಿಯಮವು ನಮಗೆ ಏನು ನೀಡುತ್ತದೆ ಎಂದು ನೋಡೋಣ ಕ್ವಾಡ್ರೇಚರ್ ನಿಯಮವನ್ನು ನೋಡ್ಗಳು ಮತ್ತು ತೂಕಗಳಿಂದ ವ್ಯಾಖ್ಯಾನಿಸಲಾಗಿದೆ ಎಂದು ನಾನು ಈ ಮೊದಲು ಹೇಳಿದ್ದೆ ನಾನು 2 ಪಾಯಿಂಟ್ ನಿಯಮವನ್ನು ಸರಿಯಾಗಿ ಆರಿಸಿದರೆ ನಾನು ತೆಗೆದುಕೊಳ್ಳಲಿರುವ ಫಂಕ್ಷನ್ ನ N 2 ಕ್ಕೆ ಸಮನಾಗಿರುತ್ತದೆ ಈ ಫಂಕ್ಷನ್ ವನ್ನು ನೋಡಿದರೆ ಅದರ ಬಹುಪದದ ರೂಟ್ ಗಳು ಸರಳವಾಗಿರುವುದನ್ನು ನೀವು ನೋಡಬಹುದು ಇದರೊಂದಿಗೆ ಕೆಲವು ಹೆಚ್ಚುವರಿ ಮಾಹಿತಿಯ ಅಗತ್ಯವಿರುತ್ತದೆ ಅದು ತೂಕ ಈ ಸಂದರ್ಭದಲ್ಲಿ ತೂಕವು 1 ಕ್ಕೆ ಸಮನಾಗಿರುತ್ತದೆ ಎಂಬ ಹೆಚ್ಚುವರಿ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ ಸಾಮಾನ್ಯವಾಗಿ ಅವು ಇಷ್ಟೇ ಇರಬೇಕು ಎಂದು ಏನು ಇಲ್ಲ ಮತ್ತು ಆಗ ನೀವು ಅದನ್ನು ಎಚ್ಚರಿಕೆಯಿಂದ ಲೆಕ್ಕ ಹಾಕಬೇಕು ಇದನ್ನು ಇಲ್ಲಿ ಮೌಲ್ಯಮಾಪನ ಮಾಡೋಣ ಅದರ ಮೊತ್ತವು ಇದು ನನ್ನ ಸಾಮಾನ್ಯ ಸೂತ್ರವಾಗಿದೆ ಅದು ಆಗಿರುತ್ತದೆ ಮತ್ತು ಇದು ನನಗೆ ನೀಡಲಿದೆ ಮತ್ತು ನಾವು ಇದನ್ನು ಸರಳವಾಗಿ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಮತ್ತು ನೀವು ಗಣಿತದ ಮೂಲಕ ಕೆಲಸ ಮಾಡಬಹುದು ಈ ಸಂದರ್ಭದಲ್ಲಿ ಸಹ ನೀವು ಉತ್ತರ 4 ಅನ್ನು ಪಡೆಯುತ್ತೀರಿ ನಾವು ಮಾಡಿದ್ದು 2 ಪಾಯಿಂಟ್ ಗಾಸ್ ಕ್ವಾಡ್ರೇಚರ್ ನಿಯಮದ ಬಳಸುವುದರ ಮೂಲಕ ನಿಖರವಾದ ಉತ್ತರ 4 ಅನ್ನು ಸರಿಯಾಗಿ ಪಡೆಯಲು ನನಗೆ ಸಾಧ್ಯವಾಯಿತು ಇದು ನಮಗೆ ಆಶ್ಚರ್ಯವಾಗಬಾರದು ಏಕೆಂದರೆ 2 N 1 ಆರ್ಡರ್ 2 N 1 ರ ಆರ್ಡರ್ 2 ಪಾಯಿಂಟ್ ಗಾಸ್ ಕ್ವಾಡ್ರೇಚರ್ ನಿಯಮವು ನಿಖರವಾಗಿದೆ ಎಂದು ನಮಗೆ ತಿಳಿದಿದೆ ಮತ್ತು ಈ ಸಂದರ್ಭದಲ್ಲಿ N 2 ಆದ್ದರಿಂದ ಇಲ್ಲಿ ನಾನು ಕೊಟ್ಟಿರುವ 3 ಫಂಕ್ಷನ್ಗಳ ಆರ್ಡರ್ ಗಳು ನಿಖರವಾಗಿದೆ ಮತ್ತು ಅದು ಒಂದು ಘನ ಬಹುಪದ ನನಗೆ ಸರಿಯಾದ ಉತ್ತರ ಸಿಕ್ಕಿದ್ದು ಆಶ್ಚರ್ಯವೇನಿಲ್ಲ ಏಕೆಂದರೆ ಎಲ್ಲಾ ಪರಿಸ್ಥಿತಿಗಳು ತೃಪ್ತಿಗೊಂಡಿವೆ ಈ ಸಂದರ್ಭದಲ್ಲಿ ಕೇವಲ 2 ಫಂಕ್ಷಣಗಳ ಮೌಲ್ಯಮಾಪನಗಳನ್ನು ಹೊಂದುವ ಮೂಲಕ ನೀವು ಒಂದೇ ಉತ್ತರವನ್ನು ಪಡೆಯಬಹುದು ಎಂದು ಇದು ನಿಮಗೆ ತೋರಿಸುತ್ತದೆ ಆದರೆ ನೀವು ಸ್ವಲ್ಪ ತಪ್ಪಾದ ಕ್ವಾಡ್ರೇಚರ್ ನಿಯಮವನ್ನು ಬಳಸಿದರೆ 3 ಪಾಯಿಂಟ್ ಮೌಲ್ಯಮಾಪನವು ನಿಮಗೆ ತಪ್ಪು ಉತ್ತರವನ್ನು ನೀಡುತ್ತದೆ ಇದು ಸರಿಯಾದ ಕ್ವಾಡ್ರೇಚರ್ ನಿಯಮವನ್ನು ಸರಿಯಾಗಿ ಬಳಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸಿ ಕೊಡುತ್ತದೆ ಆದ್ದರಿಂದ ಇದು ಹೆಚ್ಚು ಜನಪ್ರಿಯವಾಗಿರುವುದು ಈಗ ನಾವು ಸಂಖ್ಯಾ ಏಕೀಕರಣ ಅಥವಾ ಕ್ವಾಡ್ರೇಚರ್ ತಿಳಿಯುವ ಮೂಲಕ ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ